ನಮಗೆ ಹಕ್ಕಿದೆ ಎಂದು ಹೇಳಿದಾಗ ನೀವು ಏನು ಹೇಳಲು ಬಯಸುತ್ತೀರಿ ಹಕ್ಕು ಕಾನೂನುಬದ್ಧ ಸ್ವಾಧೀನಕ್ಕೆ ಒಳಪಟ್ಟಿರುತ್ತದೆಅದನ್ನು ಪಡೆಯಲು ನೀವು ಕಾನೂನುಬದ್ಧವಾಗಿ ಅರ್ಹತೆಯನ್ನು ಪಡೆದಿರುತ್ತೀರಿ ಇದು ಒಂದು ಸಮರ್ಥಿಸಿಕೊಳ್ಳಬಹುದಾದ ಗುರುತಿಸಿಕೊಳ್ಳಬಹುದಾದ ಮತ್ತು ರಕ್ಷಿಸಿಕೊಳ್ಳಬಹುದಾದ ವಿಷಯ ಇದರ ಉಲ್ಲಂಘಿಸುವಿಕೆಯನ್ನು ಕಾನೂನುಬಾಹಿರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದರ ಉಲ್ಲಂಘಿಸುವಿಕೆ ಇಂದ ಯಾವ ವ್ಯಕ್ತಿಗೆ ಉಲ್ಲಂಘನೆಯಾಗಿದೆಯೋ ಅಂತಹ ವ್ಯಕ್ತಿಗೆ ಪರಿಹಾರ ಸೂಚಿಸಲಾಗುತ್ತದೆ ಇದನ್ನು ಅನಿರ್ಬಂಧಿತ ರೀತಿಯಲ್ಲಿ ಬಳಸಬಹುದು ನಿಮ್ಮ ಸಾಮರ್ಥ್ಯ ಅಥವಾ ಸ್ವಾತಂತ್ರ್ಯದಿಂದ ಏನಾದರೂ ಮಾಡಬಹುದೆಂದು ಇದನ್ನು ಪರವಾನಗಿಯು ಸಹ ಬಳಸಬಹುದು ಯಾರಾದರೂ ಒಪ್ಪಿಗೆ ನೀಡುವುದರಿಂದ ನೀವು ಏನನ್ನಾದರೂ ಮಾಡುವ ಹಕ್ಕು ಅಥವಾ ಯಾರಾದರೂ ಕೆಲವು ಕೆಲಸಗಳನ್ನು ಮಾಡಲು ಅನುಮತಿ ನೀಡಿರುವುದು ಹಕ್ಕುಗಳು ತಾವಾಗಿಯೇ ವ್ಯಕ್ತಪಡಿಸುವoತದ್ದು ಅವುಗಳು ಮನುಷ್ಯನಲ್ಲಿ ಅಂತರ್ಗತವಾಗಿ ವ್ಯಕ್ತವಾಗುವುದು ಹೇಗೆಂದರೆ ಮತದಾನದ ಹಕ್ಕು ನಿಮ್ಮ ಹಕ್ಕು ಗೌಪ್ಯತೆಗಾಗಿ ನಿಮ್ಮ ಹಕ್ಕು ಹೀಗೆ ಈ ವಿಷಯಗಳು ಮನುಷ್ಯನಲ್ಲಿ ಅಂತರ್ಗತವಾಗಿರುತ್ತದೆ ಹಕ್ಕುಗಳು ಮನುಷ್ಯನನ್ನು ಮೀರಿದ ವಿಷಯಗಳಲ್ಲೂ ಪ್ರಕಟವಾಗಿರುತ್ತವೆ ಉದಾಹರಣೆಗೆ ಆಸ್ತಿ ಹಾಗಾಗಿ ಒಂದು ಗುಂಪಿನ ಹಕ್ಕುಗಳು ಮನುಷ್ಯನಲ್ಲಿ ಅಂತರ್ಗತವಾಗಿರುತ್ತದೆ ಏಕೆಂದರೆ ಮನುಷ್ಯನಾಗಿರುವ ಕಾರಣದಿಂದ ನಾವು ಅದನ್ನು ಅಂತರ್ಗತ ಹಕ್ಕುಗಳು ಎಂದು ಕರೆಯುತ್ತೇವೆ ಮತ್ತು ನಾವು ವಿಷಯಗಳ ಬಗ್ಗೆ ಹಕ್ಕುಗಳನ್ನು ವ್ಯಕ್ತಪಡಿಸುತ್ತೇವೆ ಏಕೆಂದರೆ ಮನುಷ್ಯರು ತಮ್ಮದೇ ಆದ ವರ್ಗಾವಣೆ ವಸ್ತುಗಳನ್ನು ಹೊಂದಬಹುದು ಈ ಅಭಿಪ್ರಾಯದಲ್ಲಿ ಕಾನೂನು ಹಕ್ಕುಗಳನ್ನು ರಚಿಸಿದೆ ವಸ್ತುತಃ ನಿಮಗೆ ಯಾವುದನ್ನಾದರೂ ಹಕ್ಕು ಎಂದು ಪರಿಗಣಿಸಲು ಕಾನೂನಿನಿಂದ ಮಾನ್ಯತೆಯನ್ನು ಹೊಂದಿರಬೇಕು ಹಕ್ಕುಗಳು ಸಾಮಾನ್ಯ ಸ್ವರೂಪದ್ದಾಗಿದ್ದು ಅದನ್ನು ಜನರು ಹಂಚಿಕೊಳ್ಳಬಹುದು ಹೇಗೆಂದರೆ ನಾಗರಿಕನು ತನ್ನ ಸರ್ಕಾರದಿಂದ ನಿರೀಕ್ಷಿಸಬಹುದಾದ ರಕ್ಷಣೆಯ ಹಕ್ಕು ಸಾಮಾನ್ಯ ಹಕ್ಕಾಗಿದೆ ಅದು ಪ್ರತಿಯೊಬ್ಬ ನಾಗರೀಕನ ಅಧಿಕಾರವಾಗಿರುತ್ತದೆ ಮತ್ತು ಪ್ರತಿ ನಾಗರಿಕನೂ ಅದನ್ನು ಪಡೆದುಕೊಳ್ಳುತ್ತಾನೆ ಆದರೆ ಕೆಲವು ಹಕ್ಕುಗಳು ನಿರ್ವಹಿಸಬಹುದಾಗಿರುತ್ತವೆ ಅಥವಾ ಅವುಗಳನ್ನು ಪ್ರತ್ಯೇಕ ರೀತಿಯಲ್ಲಿ ಚಲಾಯಿಸಲಾಗುತ್ತದೆ ಅಂದರೆ ನಿಮಗೆ ಜನರು ಮಾಡುವ ಕೆಲವು ಕೃತ್ಯಗಳನ್ನು ತಡೆಯುವ ಹಕ್ಕಿದೆ ಉದಾಹರಣೆಗೆ ನೀವು ಆಸ್ತಿಯ ಒಡೆಯನಾಗಿದ್ದರೆ ನಿಮ್ಮ ಆಸ್ತಿಗೆ ಜನರ ಪ್ರವೇಶವನ್ನು ಅಥವಾ ಆ ಆಸ್ತಿಯನ್ನು ಆನಂದಿಸುವುದನ್ನು ನಿರ್ಬಂಧಿಸುವ ಹಕ್ಕು ನಿಮಗಿರುತ್ತದೆ ನೀವು ಪುಸ್ತಕವನ್ನು ಹೊಂದಿದ್ದರೆ ಆ ಪುಸ್ತಕವನ್ನು ಓದುವುದರಿಂದ ಅಥವಾ ಆ ಪುಸ್ತಕವನ್ನು ನೋಡುವುದರಿಂದ ಅಥವಾ ಯಾವುದೇ ರೀತಿಯಲ್ಲಿ ಆ ಪುಸ್ತಕವನ್ನು ಬಳಸುವುದರಿಂದ ಜನರನ್ನು ಹೊರಗಿಡುವ ಹಕ್ಕಿದೆ ಆದ್ದರಿಂದ ಪ್ರತ್ಯೇಕವಾದ ಹಕ್ಕುಗಳು ಎಂದರೆ ಅದು ಆ ವ್ಯಕ್ತಿಯ ಒಪ್ಪಿಗೆಯಿಲ್ಲದೆ ಇತರರು ಬಳಸುವ ಅಥವಾ ಕೆಲಸ ಮಾಡುವುದರಿಂದ ತಡೆಯುವ ಸಾಮರ್ಥ್ಯವಿರುತ್ತದೆ ಆ ಅರ್ಥದಲ್ಲಿ ನಾವು ಹಕ್ಕುಗಳ ಬಗ್ಗೆ ಮಾತನಾಡುವುದಾದರೆ ಬೌದ್ಧಿಕ ಆಸ್ತಿಗೆ ಸಂಬಂಧಿಸಿದಂತೆ ಚರ್ಚಿಸಿದರೆ ನಾವು ಬೌದ್ಧಿಕ ಆಸ್ತಿಯಿಂದ ಹೊರಹೊಮ್ಮುವ ಹಕ್ಕುಗಳ ರಕ್ಷಣೆಯ ಬಗ್ಗೆ ಸಂಭಾಷಿಸುತ್ತಿದ್ದೇವೆ ಉದಾಹರಣೆಗೆ ಒಂದು ಕಲಾತ್ಮಕ ಕೃತಿಯು ಪುಸ್ತಕ ರೂಪದಲ್ಲಿದ್ದರೆ ಪುಸ್ತಕದ ಸೃಷ್ಟಿಕರ್ತ ಅಥವಾ ಪುಸ್ತಕದ ಮಾಲೀಕ ಅಥವಾ ಆ ಪುಸ್ತಕವನ್ನು ಸೃಷ್ಟಿಸಿದವ ಆ ಪುಸ್ತಕವನ್ನು ಜನಗಳಿಂದ ಉಪಯೋಗಿಸಲು ಅಥವಾ ಪ್ರತಿಗಳನ್ನು ಮಾಡಿಸುವುದರಿಂದ ಅಥವಾ ಪುಸ್ತಕದಲ್ಲಿರುವ ಮಾಹಿತಿಗಳನ್ನು ಬೇರೆ ರೀತಿಯಲ್ಲಿ ಪ್ರಸಾರ ಮಾಡುವುದನ್ನು ನಿರ್ಬಂಧಿಸಬಹುದು ಏಕೆಂದರೆ ಆ ಮಾಲಿಕನಿಗೆ ಆ ಪುಸ್ತಕದ ಮೇಲೆ ಪ್ರತ್ಯೇಕವಾದ ಅಧಿಕಾರವಿರುತ್ತದೆ ಈ ಸಂದರ್ಭದಲ್ಲಿ ನಾವು ಈ ಹಕ್ಕನ್ನು ಕೃತಿಸ್ವಾಮ್ಯವೆಂದು ಕರೆಯುತ್ತೇವೆ ಪ್ರತ್ಯೇಕವಾದ ಹಕ್ಕು ಏನಾದರೂ ಆವಿಷ್ಕಾರದಲ್ಲಿ ನಿಹಿತಗೊಂಡಿದ್ದರೆ ಆ ಹಕ್ಕನ್ನು ನಾವು ಪೇಟೆಂಟ್ ಹಕ್ಕು ಎಂದು ಕರೆಯುತ್ತೇವೆ ಮತ್ತು ಆ ಪೇಟೆಂಟ್ ಹಕ್ಕು ವ್ಯಕ್ತಿಗೆ ಮಾಡುವ ಅಥವಾ ತಯಾರಿಸುವ ಅಥವಾ ಮಾರುವ ಅಥವಾ ಆಮದು ಮಾಡುವ ಹಕ್ಕನ್ನುನೀಡುತ್ತದೆ ಮತ್ತು ಯಾವುದೇ ವ್ಯಕ್ತಿ ಈ ಕೆಲಸಗಳನ್ನು ಮಾಲೀಕನ ಒಪ್ಪಿಗೆ ಇಲ್ಲದೆ ಮಾಡಿದರೆಆ ವ್ಯಕ್ತಿಯು ಮಾಲೀಕನ ಹಕ್ಕನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಒಬ್ಬ ಮಾಲೀಕನ ಹಕ್ಕನ್ನು ಉಲ್ಲಂಘಿಸಿದಲ್ಲಿ ಅದನ್ನು ಬೌದ್ಧಿಕ ಆಸ್ತಿ ಕಾನೂನು ಮೀರುವುದು ಎಂದು ಕರೆಯಲಾಗುತ್ತದೆ ಉಲ್ಲಂಘನೆ ಎಂದರೆ ತಾಂತ್ರಿಕವಾಗಿ ಬೇರೊಬ್ಬರ ಆಸ್ತಿಯನ್ನು ಅತಿಕ್ರಮಣ ಮಾಡುವುದು ಎಂದರ್ಥ ಅಂದರೆ ನೀವು ಕೆಲವು ಕಡೆ ಓದಿದಾಗ ಖಾಸಗಿ ಆಸ್ತಿಗಳ ಮುಂದೆ ಅತಿಕ್ರಮಣದಾರರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಲಾಗುತ್ತದೆ ಎಂಬ ಸೂಚನೆಯನ್ನು ನೀವು ನೋಡಿರಬಹುದು ಇದರ ಸರಳ ಅರ್ಥವೇನೆಂದರೆ ಯಾರಾದರೂ ವ್ಯಕ್ತಿಯ ಆಸ್ತಿಯನ್ನು ಅತಿ ಕ್ರಮಿಸಿದರೆ ಅದು ಆ ವ್ಯಕ್ತಿಯ ಹಕ್ಕು ಉಲ್ಲಂಘನೆಯಾಗಿದೆ ಎಂದರ್ಥ ನೀವು ಅತಿಕ್ರಮಣಕ್ಕೆ ನಾಗರೀಕ ಪರಿಹಾರಗಳನ್ನು ಹೊಂದಿರಬಹುದು ಅಪರಾಧ ಪರಿಹಾರಗಳನ್ನು ಸಹ ಹೊಂದಿರಬಹುದು ಬೌದ್ಧಿಕ ಆಸ್ತಿಯ ಮೇಲೆ ಅತಿಕ್ರಮಣವೇನಾದರು ಸಂಭವಿಸಿದ್ದಲ್ಲಿ ಅದನ್ನು ನಾವು ಉಲ್ಲಂಘನೆ ಎಂಬ ಪದದಿಂದ ಕರೆಯುತ್ತೇವೆ ಉಲ್ಲಂಘನೆ ಎಂದರೆ ಒಬ್ಬ ವ್ಯಕ್ತಿಯ ಬೌದ್ಧಿಕ ಆಸ್ತಿಯ ಮೇಲೆ ಅತಿಕ್ರಮಣ ಮಾಡುವುದು ಎಂದರ್ಥ ಈಗ ಇದು ಬೌದ್ಧಿಕ ಆಸ್ತಿಯಿಂದ ಬರುವ ಒಂದು ಹಕ್ಕುಗಳ ಗುಂಪಿಗೆ ಸಂಬಂಧಿಸಿರುತ್ತದೆ ನಾನು ಆಗಲೇ ಆವಿಷ್ಕಾರದ ವಿಷಯದಲ್ಲಿ ಹೇಳಿದಂತೆ ಪೇಟೆಂಟಿನ ಕಾನೂನು ಅದನ್ನು ಬಳಸುವ ಹಕ್ಕು ಮಾರುವ ಹಕ್ಕು ಮತ್ತು ಆವಿಷ್ಕಾರವನ್ನು ಆಮದು ಮಾಡಿಕೊಳ್ಳುವ ಹಕ್ಕುಗಳನ್ನು ರಕ್ಷಿಸುತ್ತದೆ ಆದ್ದರಿಂದ ಈ ಯಾವುದೇ ಹಕ್ಕುಗಳಲ್ಲಿ ಏನಾದರೂ ಅತಿಕ್ರಮಣವಾದಲ್ಲಿ ಬೌದ್ಧಿಕ ಆಸ್ತಿಯ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ನಾವು ಹೇಳುತ್ತೇವೆ